ಆದ್ದರಿಂದ ಉದಾಹರಣೆಗೆ ಈ V12 ಮತ್ತು V21 ಆದ್ದರಿಂದ ಇದು ವಾಸ್ತವವಾಗಿ ಪಾಯಿಂಟ್ 1 ಆಗಿದೆ ಮತ್ತು ಇದು 1 ಆಂಪಿಯರ್ ಮತ್ತು ಇದು ಪಾಯಿಂಟ್ 2 ಇದು ಇದು − ಆದ್ದರಿಂದ ಈ ವೋಲ್ಟೇಜ್ V12 ಆಗಿದೆ ಆದ್ದರಿಂದ V12 10 ವೋಲ್ಟ್ ಇದು − ಆಗಿದ್ದರೆ ಆದ್ದರಿಂದ V21 − 10 ವೋಲ್ಟ್ ಆಗಿರುತ್ತದೆ V12 ಅನ್ನು ಒಂದು ವೇಳೆ ಮಾಡಿದರೆ ಇದು ಇದು − ಮಾಡಿದರೆ 10 ವೋಲ್ಟ್ ಇರಬಹುದು ನಂತರ V21 − 10 ವೋಲ್ಟ್ ಆಗಿರುತ್ತದೆ ಇದು ಅರ್ಥಮಾಡಿಕೊಳ್ಳಬಹುದಾಗಿದೆ ಆದ್ದರಿಂದ ವೋಲ್ಟೇಜ್ ಧ್ರುವೀಯತೆಯ ಉಲ್ಲೇಖ ದಿಕ್ಕನ್ನು ಪ್ರತಿನಿಧಿಸಲು ಚಿಹ್ನೆಗಳನ್ನು ಬಳಸಲಾಗುತ್ತದೆ ವೋಲ್ಟೇಜ್ V12 ಅನ್ನು ವ್ಯಾಖ್ಯಾನಿಸಬಹುದು ಪಾಯಿಂಟ್ 2 ಕ್ಕೆ ಸಂಬಂಧಿಸಿದಂತೆ ಸಂಭಾವ್ಯ ಪಾಯಿಂಟ್ 1 ಅನ್ನು V12 ಎಂದು ನಾನು ಹೇಳಿದೆ ಆದ್ದರಿಂದ ತಾರ್ಕಿಕವಾಗಿ ಅದು V12 ಅನ್ನು ಅನುಸರಿಸುತ್ತದೆ V12 10 ವೋಲ್ಟ್ ಆಗಿದ್ದರೆ ನಂತರ V21 − 10 ವೋಲ್ಟ್ ಆಗಿರುತ್ತದೆ ಆದ್ದರಿಂದ V12 − V21 ಆದ್ದರಿಂದ ಹೆಚ್ಚಿನ ವಿವರಣೆಯ ಉದ್ದೇಶಕ್ಕಾಗಿ ರೇಖಾಚಿತ್ರ 1 7ಕ್ಕೆ ಬನ್ನಿ ಪಾಯಿಂಟ್ 2 ಒಂದೇ ವೋಲ್ಟೇಜ್ನ ಪ್ರಾತಿನಿಧ್ಯವಾಗಿದೆ ಉದಾಹರಣೆಗೆ ಆದ್ದರಿಂದ ಇಲ್ಲಿ ಅದು ಪಾಯಿಂಟ್ 1 ಆಗಿದೆ ಇದು 1 ಮತ್ತು 2 ಇದು ದೀಪವಾಗಿದೆ ಇದು 10 ವೋಲ್ಟ್ ಆಗಿದೆ ಆದ್ದರಿಂದ ಇದರ ಅರ್ಥ ಪಾಯಿಂಟ್ 1 ಪಾಯಿಂಟ್ 2ರ ಮೇಲೆ 10 ವೋಲ್ಟ್ ಆಗಿದೆ ಅದೇ ರೀತಿ ಇದು 1 ಆಗಿದ್ದರೆ ಇದು 2 ಆಗಿದೆ ಈಗ ಧ್ರುವೀಯತೆ ಬದಲಾಗಿದೆ ಎಂದು ಭಾವಿಸೋಣ ಇದು − ಇದು ಆದ್ದರಿಂದ ಇದನ್ನು − ಮಾಡಲಾಗಿದೆ ಮತ್ತು ಇದನ್ನು ಮಾಡಲಾಗಿದೆ ಮತ್ತು ಇದನ್ನು − ಮಾಡಲಾಗಿದೆ ಆದ್ದರಿಂದ ಇದು ಕೂಡ ಈ ರೀತಿಯಾಗಿರಬಹುದು ಇದು ಇದು ವಿಷಯ ಆದ್ದರಿಂದ ಪಾಯಿಂಟ್ 2 ಎನ್ನುವುದು ಪಾಯಿಂಟ್ 1 ರ ಮೇಲೆ 10 ವೋಲ್ಟ್ ಆಗಿದೆ ಆದ್ದರಿಂದ ಈ ರೀತಿ ಮಾತನಾಡುವಾಗಲೆಲ್ಲಾ ಅನ್ನು ಅದರ ಉಲ್ಲೇಖ ಪಾಯಿಂಟ್ ಆಗಿ ತೆಗೆದುಕೊಳ್ಳಿ ಅದನ್ನು ಈ ರೀತಿ ನೀಡಿದರೆ ಅಂದರೆ ಪಾಯಿಂಟ್ 1 ಅಂದರೆ ಟರ್ಮಿನಲ್ ಪಾಯಿಂಟ್ 1 ಎನ್ನುವುದು ಪಾಯಿಂಟ್ 2 ರ ಮೇಲೆ 10 ವೋಲ್ಟ್ ಆಗಿದೆ ಮತ್ತು ಇಲ್ಲಿ ಅದು 2 ಇಲ್ಲಿ ಅದು −1 −10 ವೋಲ್ಟ್ ಅದರ ಅರ್ಥ ಪಾಯಿಂಟ್ 2 ಎನ್ನುವುದು ಪಾಯಿಂಟ್ 1 ರ ಮೇಲೆ 10 ವೋಲ್ಟ್ ಆಗಿದೆ ಇದು ಟರ್ಮಿನಲ್ ಆಗಿರುತ್ತದೆ ಏಕೆಂದರೆ ಅಲ್ಲಿಂದ ರೆಫರೆನ್ಸ್ ಪಾಯಿಂಟ್ ಅರ್ಥವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇಲ್ಲಿ ಇದು ಪಾಯಿಂಟ್ 2 ಎನ್ನುವುದು ಪಾಯಿಂಟ್ 1 ರ ಮೇಲೆ 10 ವೋಲ್ಟ್ ಆಗಿದೆ ಇಲ್ಲಿ ಪಾಯಿಂಟ್ 1 ಎನ್ನುವುದು ಪಾಯಿಂಟ್ 2 ರ ಮೇಲೆ 10 ವೋಲ್ಟ್ ಆಗಿದೆ ಆದ್ದರಿಂದ ಒಂದೇ ವೋಲ್ಟೇಜ್ V12 2 ಸಮಾನ ಪ್ರಾತಿನಿಧ್ಯವು ಈ ಪ್ರಾತಿನಿಧ್ಯ ಅಥವಾ ಆ ಪ್ರಾತಿನಿಧ್ಯ ಎರಡೂ ಪರಸ್ಪರ ಸಮಾನವಾಗಿರುತ್ತದೆ ಆದ್ದರಿಂದ ಇದೀಗ ಅದನ್ನು ವಿವರಿಸಲಾಗಿದೆ ಆದ್ದರಿಂದ ಇದು ಸಾಮಾನ್ಯವಾಗಿ 1 ರಿಂದ 2 ರವರೆಗೆ ವೋಲ್ಟೇಜ್ ಡ್ರಾಪ್ 2 ರಿಂದ 1 ರವರೆಗಿನ ವೋಲ್ಟೇಜ್ ಏರಿಕೆಗೆ ಸಮಾನವಾಗಿರುತ್ತದೆ ಆದ್ದರಿಂದ ಮುಂದಿನದು p ಅಥವಾ ಶಕ್ತಿ ಆದ್ದರಿಂದ ಶಕ್ತಿ ಮತ್ತು ಶಕ್ತಿಯ ಲೆಕ್ಕಾಚಾರವು ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ ಏಕೆಂದರೆ ವಿದ್ಯುತ್ ಮತ್ತು ವೋಲ್ಟೇಜ್ ಮಾತ್ರ ಎರಡೂ ಎಲ್ಲಾ ಉದ್ದೇಶಗಳನ್ನು ಪೂರೈಸುವುದಿಲ್ಲ ಏಕೆಂದರೆ ಔಟ್ಪುಟ್ ಬಹುಶಃ ಶಕ್ತಿ ಉದಾಹರಣೆಗೆ ನಿವಾಸದಲ್ಲಿ ಬಲ್ಬ್ ಇದೆ ಟ್ಯೂಬ್ ಲೈಟ್ ಇದೆ ಎಂದು ಭಾವಿಸೋಣ ಇವೆಲ್ಲವೂ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಮತ್ತು ವಿದ್ಯುತ್ ಉಪಯುಕ್ತ ಅಸ್ಥಿರಗಳಾಗಿವೆ ಆದರೆ ಅವುಗಳು ಸ್ವತಃ ಸಾಕಾಗುವುದಿಲ್ಲ ಒಂದು ಕಾರಣವೆಂದರೆ ವ್ಯವಸ್ಥೆಯ ಉಪಯುಕ್ತ ಉತ್ಪಾದನೆಯು ಹೆಚ್ಚಾಗಿ ವಿದ್ಯುತ್ ರಹಿತವಾಗಿರುತ್ತದೆ ಮತ್ತು ಈ ಉತ್ಪಾದನೆಯು ಶಕ್ತಿ ಮತ್ತು ಶಕ್ತಿಯ ದೃಷ್ಟಿಯಿಂದ ಅನುಕೂಲಕರವಾಗಿ ವ್ಯಕ್ತವಾಗುತ್ತದೆ ಮತ್ತು ಎರಡನೆಯ ವಿಷಯವೆಂದರೆ ಔಟ್ಪುಟ್ ಅಥವಾ ವಿದ್ಯುತ್ ಅಂಶಗಳು ಅಥವಾ ಸಾಧನಗಳನ್ನು ತೆಗೆದುಕೊಂಡರೆ ಇವುಗಳ ಶಕ್ತಿಯಾ ಔಟ್ಪುಟ್ ಬಹುಶಃ 40 ವ್ಯಾಟ್ ಬಹುಶಃ 1000 ವ್ಯಾಟ್ ಆಗಿರಬಹುದು ಆದರೆ ಇದು ಸೀಮಿತವಾಗಿದೆ ಆದ್ದರಿಂದ ಇನ್ನೊಂದು ಕಾರಣವೆಂದರೆ ಎಲ್ಲಾ ಪ್ರಾಯೋಗಿಕ ಸಾಧನಗಳು ಕೆಲವು ಸಾಧನಗಳನ್ನು ನಿಭಾಯಿಸಬಲ್ಲ ಶಕ್ತಿಯ ಪ್ರಮಾಣಕ್ಕೆ ಮಿತಿಯನ್ನು ಹೊಂದಿರುತ್ತವೆ ಅಥವಾ ನಿರ್ದಿಷ್ಟತೆಯಿದೆ ನೀವು ಏನಾದರೂ ಬಲ್ಬ್ ಆಗಿರಬಹುದು ಅಥವಾ ಯಾವುದೇ ಬೆಳಕು ಅಥವಾ ಫ್ಯಾನ್ ಆಗಿರಬಹುದು ಎಂದು ನಾವು ನೋಡಿದರೆ ಕೆಲವು ವಿವರಣೆಯು ಇದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಮತ್ತು ಒಂದು ಪ್ರಮುಖ ವಿವರಣೆಯು ಶಕ್ತಿಯಾಗಿದೆ ಉದಾಹರಣೆಗೆ ನಮ್ಮ ಅನುಭವದಿಂದ ನಮಗೆ ತಿಳಿದಿದೆ 60 ವ್ಯಾಟ್ ಬಲ್ಬ್ 40 ವ್ಯಾಟ್ ಬಲ್ಬ್ಗಿಂತ ಹೆಚ್ಚಿನ ಬೆಳಕನ್ನು ನೀಡುತ್ತದೆ ಏಕೆಂದರೆ 60 ವ್ಯಾಟ್ 40 ವ್ಯಾಟ್ಗಿಂತ ಶಕ್ತಿಯುತವಾಗಿದೆ ಏಕೆಂದರೆ ನಮ್ಮ ವಿದ್ಯುತ್ ಬಿಲ್ಗಳನ್ನು ಪಾವತಿಸುವಾಗ ನಾವು ನಿಜವಾಗಿ ವಿದ್ಯುತ್ ಶಕ್ತಿಗಾಗಿ ಪಾವತಿಸುತ್ತಿದ್ದೇವೆ ಎಂದು ನಮಗೆ ತಿಳಿದಿದೆ ವ್ಯಾಟ್ ಗಂಟೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಬಳಸುತ್ತದೆ ಅಥವಾ ನೀವು ಇದನ್ನು ಪಾವತಿಸಿದರೆ ಯಾವುದೇ ವಿದ್ಯುತ್ ಬಿಲ್ ವ್ಯಾಟ್ ಗಂಟೆ ಕಿಲೋ ವ್ಯಾಟ್ ಗಂಟೆ ಎಂದು ಸಾಮಾನ್ಯವಾಗಿ ಘಟಕದ ಹೆಚ್ಚಿನ ಮೌಲ್ಯಗಳು ಆದ್ದರಿಂದ ಕೆಲವೊಮ್ಮೆ ಈ ಪ್ರಾಸಗಳಲ್ಲಿ ಶಕ್ತಿಯನ್ನು ಈ ರೀತಿಯಾಗಿ ವ್ಯಾಖ್ಯಾನಿಸುತ್ತದೆ ಏಕೆಂದರೆ ಶಕ್ತಿಯು ಗಂಟೆಯಿಂದ ಗುಣಿಸಲ್ಪಡುತ್ತದೆ ಏಕೆಂದರೆ ನೀವು ಅದನ್ನು ನೋಡಿದರೆ ಶಕ್ತಿಯು ಗಂಟೆಯಿಂದ ಗುಣಿಸಲ್ಪಡುತ್ತದೆ ಏಕೆಂದರೆ ಅದು ವ್ಯಾಟ್ ಗಂಟೆ ವ್ಯಾಟ್ ಗಂಟೆ ಆದ್ದರಿಂದ ನಾವು ಈಗ ಶಕ್ತಿ ಮತ್ತು ಶಕ್ತಿಯನ್ನು ವೋಲ್ಟೇಜ್ ಮತ್ತು ವಿದ್ಯುತ್ ಕ್ಕೆ ಸಂಬಂಧಿಸಿದ್ದೇವೆ ಏಕೆಂದರೆ ನೀವು ಈಗ ವಿದ್ಯುತ್ ಮತ್ತು ಶಕ್ತಿಯನ್ನು ವೋಲ್ಟೇಜ್ ಮತ್ತು ವಿದ್ಯುತ್ ಗೆ ಸಂಬಂಧಿಸಬೇಕು ಆದ್ದರಿಂದ ಶಕ್ತಿಯು ವಿಸ್ತರಿಸುವ ಅಥವಾ ಹೀರಿಕೊಳ್ಳುವ ಶಕ್ತಿಯ ಸಮಯದ ದರವಾಗಿದೆ ಆದ್ದರಿಂದ ಶಕ್ತಿಯನ್ನು ವ್ಯಾಟ್ಗಳಲ್ಲಿ ಅಳೆಯಲಾಗುತ್ತದೆ ಆದ್ದರಿಂದ ಗಣಿತದ ಪ್ರಕಾರ p dw dt ಇದು ವಾಸ್ತವವಾಗಿ ಇದು ವಿಸ್ತರಿಸುವ ಅಥವಾ ಹೀರಿಕೊಳ್ಳುವ ಶಕ್ತಿಯ ಸಮಯದ ದರವಾಗಿದೆ ಆದ್ದರಿಂದ ಇದು p dw dt ಇಲ್ಲಿ p ಎಂಬುದು ಶಕ್ತಿ ವ್ಯಾಟ್ಗಳಲ್ಲಿ w ಎಂಬುದು ಶಕ್ತಿ ಜೌಲ್ಸ್ನಲ್ಲಿ ಮತ್ತು ಟಿ ಸಮಯ ಸೆಕೆಂಡಿನಲ್ಲಿ ಆದ್ದರಿಂದ ಅದು ಈ ಸಮೀಕರಣದಿಂದ 1 ವ್ಯಾಟ್ಆದ್ದರಿಂದ 1 ವ್ಯಾಟ್ 1 ಜೌಲ್ ಪ್ರತಿ ಸೆಕೆಂಡ್ ಇದು ಸೆಕೆಂಡಿಗೆ ಒಂದು ಜೌಲ್ ಆಗಿದೆ ಆದ್ದರಿಂದ ಮತ್ತೊಮ್ಮೆ ಶಕ್ತಿಯನ್ನು ವಾಸ್ತವವಾಗಿ ವ್ಯಾಟ್ಗಳಲ್ಲಿ ಅಳೆಯಲಾಗುತ್ತದೆ ಆದ್ದರಿಂದ ಗಣಿತದ ಪ್ರಕಾರ ಇದು p dw dt ಮತ್ತು ಆ ಭೌತಶಾಸ್ತ್ರದಿಂದ ವ್ಯಾಖ್ಯಾನವು ಶಕ್ತಿ ಆಗಿದೆ ಅಥವಾ ಶಕ್ತಿಯನ್ನು ವಿಸ್ತರಿಸುವ ಅಥವಾ ಹೀರಿಕೊಳ್ಳುವ ಸಮಯದ ದರವಾಗಿದೆ ಸರಳವಾಗಿ ಶಕ್ತಿಯನ್ನು ಬರೆಯಬೇಡಿ ಶಕ್ತಿಯು ಸಮಯ ದರ ಅದು ಸರಿಯಲ್ಲ ಶಕ್ತಿಯು ವಿಸ್ತರಿಸುವ ಅಥವಾ ಹೀರಿಕೊಳ್ಳುವ ಸಮಯದ ದರವಾಗಿದೆ ಎಂದು ಬರೆಯುವುದು ಉತ್ತಮ ಆದ್ದರಿಂದ ಸಮೀಕರಣ 1 1ರಿಂದ I dq dt ಅನ್ನು ನೋಡಿದ್ದೇವೆ ಮತ್ತು ಇತ್ಯಾದಿ 4 ಈ ಸಮೀಕರಣವು 1 6 ಆದ್ದರಿಂದ p dw dt ಈ ಸಮೀಕರಣವನ್ನು dw dq dq dt ಬರೆಯಬಹುದು ಮತ್ತು dw dq ಅದು v ಮತ್ತು ಸಮೀಕರಣ 1 1 ರಿಂದ I dqdt ಅದು i ಸಮೀಕರಣ 1 4 ರಿಂದ ಅದು dw dq v ಆದ್ದರಿಂದ p v i ಆದ್ದರಿಂದ ಇದು ವಾಸ್ತವವಾಗಿ p ಒಂದು ಶಕ್ತಿಯಾಗಿದೆ ಆದ್ದರಿಂದ ಇದು ಸಮೀಕರಣ 7 ಆಗಿದೆ ನಾನು ಈಗ ಅದನ್ನು ಮತ್ತೆ ಬರೆಯಬೇಕಾಗಿಲ್ಲ ಎಂದು ನಾನು ಭಾವಿಸುತ್ತೇನೆ dw dt ಅದನ್ನು ಭಾಗಶಃ ಉತ್ಪನ್ನದಲ್ಲಿ ಬರೆಯುತ್ತಾರೆ ಅವುಗಳ ಡಿಫ್ಫೆರೆಂಟಿಯೇಷನ್ ಸರಪಳಿ ನಿಯಮ dw dq dq dt ಮತ್ತು ಅದು dw dq v ಆಗಿದ್ದರೆ ಇದು 1 4 ಸಮೀಕರಣರಿಂದ ಮತ್ತು i dq dt ಸಮೀಕರಣ 1 1 ರಿಂದ ಬಂದಿದೆ ಆದ್ದರಿಂದ p ಅಥವಾ ಶಕ್ತಿ ವೋಲ್ಟೇಜ್ ವಿದ್ಯುತ್ ಆದ್ದರಿಂದ 1 7 ಸಮೀಕರಣವು ಮೂಲ ಸರ್ಕ್ಯೂಟ್ ಅಂಶಗಳೊಂದಿಗೆ ಸಂಬಂಧಿಸಿದ ಶಕ್ತಿಯನ್ನು ಸರಳವಾಗಿ ಅಂಶದಲ್ಲಿನ ವಿದ್ಯುತ್ ಉತ್ಪನ್ನ ಮತ್ತು ಅಂಶದಾದ್ಯಂತದ ವೋಲ್ಟೇಜ್ ಎಂದು ತೋರಿಸುತ್ತದೆ ಆದ್ದರಿಂದ ಶಕ್ತಿಯು ಟರ್ಮಿನಲ್ಗಳ ಜೋಡಿಗೆ ಸಂಬಂಧಿಸಿದ ಒಂದು ಪ್ರಮಾಣವಾಗಿದೆ ಮತ್ತು ವಿದ್ಯುತ್ ಅನ್ನು ಅಂಶಕ್ಕೆ ತಲುಪಿಸಲಾಗಿದೆಯೇ ಅಥವಾ ಅಂಶದಿಂದ ಸರಬರಾಜು ಮಾಡಲಾಗಿದೆಯೆ ಎಂದು ನಮ್ಮ ಲೆಕ್ಕಾಚಾರದಿಂದ ಹೇಳಲು ಸಾಧ್ಯವಾಗುತ್ತದೆ ಶಕ್ತಿಯು ಚಿಹ್ನೆಯನ್ನು ಹೊಂದಿದ್ದರೆ ಇದು ಆಸಕ್ತಿದಾಯಕವಾಗಿದೆ ಇದನ್ನು ಅರ್ಥಮಾಡಿಕೊಳ್ಳಬೇಕು ಶಕ್ತಿಯು ಚಿಹ್ನೆಯನ್ನು ಹೊಂದಿದ್ದರೆ ಅಂಶದಿಂದ ತಲುಪಿಸಲಾಗುತ್ತದೆ ಅಥವಾ ಹೀರಲ್ಪಡುತ್ತದೆ ಶಕ್ತಿಯು ಚಿಹ್ನೆಯಾಗಿದ್ದರೆ ನಾವು ಸಂಖ್ಯಾತ್ಮಕ ಮತ್ತು ಇತರ ವಿಷಯಗಳಲ್ಲಿ ನೋಡುತ್ತೇವೆ ನಾವು ಇದರೊಂದಿಗೆ ಒಗ್ಗಿಕೊಳ್ಳುತ್ತೇವೆ ಮತ್ತು ಮತ್ತೊಂದೆಡೆ ಶಕ್ತಿಯು ಒಂದು ಅಂಶವನ್ನು ಹೊಂದಿದ್ದರೆ ಅದು ಶಕ್ತಿಯಿಂದ ಅಂಶದಿಂದ ಸರಬರಾಜು ಆಗುತ್ತಿದೆ ಆದರೆ ಶಕ್ತಿಯು ಧನಾತ್ಮಕ ಅಥವಾ ಋಣಾತ್ಮಕ ಚಿಹ್ನೆಯನ್ನು ಹೊಂದಿರುವುದು ನಿಮಗೆ ಹೇಗೆ ಗೊತ್ತು ಆದ್ದರಿಂದ ಇದು ಪ್ರಶ್ನೆ ಆದ್ದರಿಂದ ವೋಲ್ಟೇಜ್ನ ಧ್ರುವೀಯತೆ ಮತ್ತು ವಿದ್ಯುತ್ ನ ಶಕ್ತಿಯ ಚಿಹ್ನೆಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆದ್ದರಿಂದ ಇದನ್ನು ನೋಡೋಣ ಇದು ಸರಳ ಸರ್ಕ್ಯೂಟ್ ಅಂಶವಾಗಿದೆ ಆದ್ದರಿಂದ ಇದು ಇದು ಆದ್ದರಿಂದ ವಿದ್ಯುತ್ ಈ ವಿದ್ಯುತ್ ಕ್ಷಮಿಸಿ ಈ ಟರ್ಮಿನಲ್ ವಿದ್ಯುತ್ ಈ ದಿಕ್ಕಿನಿಂದ ಹರಿಯುತ್ತಿದೆ ಮತ್ತು ಇಲ್ಲಿ ಧನಾತ್ಮಕ ಟರ್ಮಿನಲ್ಗೆ ಪ್ರವೇಶಿಸುವಾಗ ವಿದ್ಯುತ್ ಏನು ಮಾಡುತ್ತದೆ ವಿದ್ಯುತ್ ಚಿಹ್ನೆಯು ಧನಾತ್ಮಕವಾಗಿರುತ್ತದೆ ಆದ್ದರಿಂದ ಈ ವಿದ್ಯುತ್ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಆದ್ದರಿಂದ ಟರ್ಮಿನಲ್ ನಿಂದ ವಿದ್ಯುತ್ ಹರಿಯುತ್ತಿದೆ ಆದ್ದರಿಂದ p v ಆದ್ದರಿಂದ ಅದಕ್ಕಾಗಿಯೇ ಶಕ್ತಿಯು ಧನಾತ್ಮಕವಾಗಿರುತ್ತದೆ ಅಂದರೆ ಈ ಅಂಶವು ವಿದ್ಯುತ್ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಅಂದರೆ ವಿದ್ಯುತ್ ಟರ್ಮಿನಲ್ ಅನ್ನು ತೊರೆದಾಗ ಅಥವಾ ಟರ್ಮಿನಲ್ ಅನ್ನು ಪ್ರವೇಶಿಸುವಾಗ ಆದ್ದರಿಂದ ಅದು ಪ್ರವೇಶಿಸುವಾಗ ಇದನ್ನು ಟರ್ಮಿನಲ್ ಎಂದು ಕರೆಯಿರಿ ಅಂದರೆ ಈ ದಿಕ್ಕಿನಲ್ಲಿ ವಿದ್ಯುತ್ ಹರಿಯುತ್ತದೆ ಆದ್ದರಿಂದ p v i ಈಗ ಅದು ನಿಜವಾಗಿ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಮತ್ತು ವಿದ್ಯುತ್ ಟರ್ಮಿನಲ್ ಅನ್ನು ತೊರೆಯುವಾಗ − ಚಿಹ್ನೆಯನ್ನು ತೆಗೆದುಕೊಳ್ಳಿ ಅದೇ ಸಮಯದಲ್ಲಿ ವಿದ್ಯುತ್ ನಿಂದ ಅಂಶಕ್ಕೆ ಹೋಗುತ್ತಿದೆ ಎಂದು ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ವಿದ್ಯುತ್ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಮತ್ತು ವಿದ್ಯುತ್ ಟರ್ಮಿನಲ್ ಅನ್ನು ತೊರೆಯುವಾಗ ಅದು ಟರ್ಮಿನಲ್ ಅನ್ನು ಬಿಡುತ್ತಿದೆ ಆದ್ದರಿಂದ ವಿದ್ಯುತ್ ಸಂಕೇತದ ಚಿಹ್ನೆ i ಒಂದು ದಿಕ್ಕನ್ನು ತೆಗೆದುಕೊಳ್ಳುತ್ತದೆ ಅದು ಋಣಾತ್ಮಕವಾಗಿರುತ್ತದೆ ಆದ್ದರಿಂದ p vi v ವಿಲೋಮವು v ಆಗಿರುತ್ತದೆ ಆದರೆ i ಚಿಹ್ನೆ ಇದ್ದರೆ ಅದು ಬದಲಾಗುತ್ತದೆ −vi ಈ ವಿಷಯವು ಇದಕ್ಕೆ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಈ ಸಂದರ್ಭದಲ್ಲಿ ಅಂಶವು ಶಕ್ತಿಯನ್ನು ಪೂರೈಸುತ್ತಿದೆ ಏಕೆಂದರೆ p vi ಆದ್ದರಿಂದ ಒಂದು ಇದನ್ನು ಪ್ರವೇಶಿಸುತ್ತಿದೆ ಅದನ್ನು ಟರ್ಮಿನಲ್ ಎಂದು ಕರೆಯುತ್ತೇವೆ ಇನ್ನೊಂದು ಟರ್ಮಿನಲ್ ಅನ್ನುಬಿಟ್ಟು ಹೋಗುತ್ತಿದೆ ಆದ್ದರಿಂದ ಅದು ಪ್ರವೇಶಿಸುವಾಗ ಟರ್ಮಿನಲ್ ಚಿಹ್ನೆಯು ವಿದ್ಯುತ್ ಚಿಹ್ನೆ ಆಗಿರಬೇಕು ಮತ್ತು ಟರ್ಮಿನಲ್ ಅನ್ನು ಬಿಡುವಾಗ ಅದು ಇರಬೇಕು ನಾನು ಹೇಳುವ ಈ ಕೆಲವು ವಿಷಯಗಳು ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ನಿಷ್ಕ್ರಿಯ ಚಿಹ್ನೆ ಕನ್ವೆನ್ಷನ್ ಅನ್ನು ಬಳಸಿಕೊಂಡು ಶಕ್ತಿಯ ಧ್ರುವೀಯತೆಗಳನ್ನು ಉಲ್ಲೇಖಿಸಿ ಈಗ ಅಧಿಕಾರಕ್ಕೆ ಧನಾತ್ಮಕ ಚಿಹ್ನೆಯು ವಿದ್ಯುತ್ ದಿಕ್ಕನ್ನು ಹೊಂದಿರುತ್ತದೆ ಮತ್ತು ಈ ದರ ವಿಷಯವು ನಿಜವಾಗಿ ಏನೂ ಅಲ್ಲ ಆದ್ದರಿಂದ ವಿದ್ಯುತ್ ನಿರ್ದೇಶನ ಮತ್ತು ವೋಲ್ಟೇಜ್ನ ಧ್ರುವೀಯತೆಯು ಅದರೊಂದಿಗೆ ದೃಢೀಕರಿಸಬೇಕು ಚಿತ್ರ 1 8 a ಮತ್ತು b ಯಲ್ಲಿ ತೋರಿಸಲಾಗಿದೆ ನಿಷ್ಕ್ರಿಯ ಚಿಹ್ನೆ ಕನ್ವೆನ್ಷನ್ ಬಗ್ಗೆ ನಾನು ಏನು ಹೇಳಿದರೂ ವಿದ್ಯುತ್ ವೋಲ್ಟೇಜ್ನ ಧನಾತ್ಮಕ ಧ್ರುವೀಯತೆಯ ಮೂಲಕ ಪ್ರವೇಶಿಸುತ್ತದೆ ಮತ್ತು ಈ ನಿದರ್ಶನವು p vi ಏಕೆಂದರೆ ಈ ವಿದ್ಯುತ್ ಅದರ ಧನಾತ್ಮಕ ಧ್ರುವೀಯತೆಯ ಮೂಲಕ ಪ್ರವೇಶಿಸುತ್ತಿದೆ ಧನಾತ್ಮಕ ಧ್ರುವೀಯತೆಯ ಮೂಲಕ ವಿದ್ಯುತ್ ಪ್ರವೇಶಿಸಿದಾಗಲೆಲ್ಲಾ ಆದ್ದರಿಂದ ಚಿಹ್ನೆ i ಅದು ವಿದ್ಯುತ್ ಚಿಹ್ನೆ ಇದನ್ನು ಎಂದು ತೆಗೆದುಕೊಳ್ಳಬೇಕು ಅದಕ್ಕಾಗಿಯೇ p vi ಮತ್ತು ಈ ಸಂದರ್ಭದಲ್ಲಿ ವಿದ್ಯುತ್ ಟರ್ಮಿನಲ್ ನಿಂದ ನಿರ್ಗಮಿಸುತ್ತದೆ ತೆಗೆದುಕೊಳ್ಳಬೇಕು ಆದ್ದರಿಂದ ನಿಷ್ಕ್ರಿಯ ಚಿಹ್ನೆ ಕನ್ವೆನ್ಷನ್ ವಿದ್ಯುತ್ ವೋಲ್ಟೇಜ್ನ ಧನಾತ್ಮಕ ಧ್ರುವೀಯತೆಯ ಮೂಲಕ ಪ್ರವೇಶಿಸುತ್ತದೆ ಮತ್ತು ಈ ಸಂದರ್ಭದಲ್ಲಿ p vi ಅಂದರೆ vi 0 ಆದ್ದರಿಂದ vi 0 ಅಂಶವು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು p ಯಾವಾಗ p −vi ಎಂದು ಸೂಚಿಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಯಾವ ಅಂಶವು vi ಋಣಾತ್ಮಕ ಎಂದು ಕರೆಯುತ್ತದೆಯೆಂದರೆ ಅಂಶವು ವಾಸ್ತವವಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಅಥವಾ ಪೂರೈಸುತ್ತಿದೆ ಪಠ್ಯದುದ್ದಕ್ಕೂ ಅಥವಾ ಈ ಕೋರ್ಸ್ನಾದ್ಯಂತ ನಿಷ್ಕ್ರಿಯ ಚಿಹ್ನೆ ಕನ್ವೆನ್ಷನ್ ಅನುಸರಿಸುತ್ತದೆ ಆದ್ದರಿಂದ ನಂತರದ ಹಂತವು ಯಾವುದೇ ಸಮಸ್ಯೆಯನ್ನು ಪರಿಹರಿಸುತ್ತದೆ ಎಂಬುದು ಇನ್ನೊಂದು ವಿಷಯ ಆದ್ದರಿಂದ ಮೂಲಭೂತ ವಿಷಯವು ಆರಂಭದಲ್ಲಿರಬೇಕು ಆದ್ದರಿಂದ ಅದು ಸ್ಪಷ್ಟವಾಗಿರಬೇಕು ಅಂದರೆ ಧನಾತ್ಮಕ ಟರ್ಮಿನಲ್ಗೆ ವಿದ್ಯುತ್ ಪ್ರವೇಶಿಸುವಾಗ i ಧನಾತ್ಮಕವಾಗಿರಬೇಕು ಧನಾತ್ಮಕ ಟರ್ಮಿನಲ್ನಿಂದ ಹೊರಹೋಗುವಾಗ i ಋಣಾತ್ಮಕವಾಗಿರಬೇಕು ಆದ್ದರಿಂದ ಅದು ಧನಾತ್ಮಕವಾಗಿದ್ದಾಗ ಅದು ಅಂಶವು ಋಣಾತ್ಮಕ ಅಂಶವಾಗಿದ್ದಾಗ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಈ ಅಂಶ −vi ಎಂದರೆ ಅದು ಶಕ್ತಿಯನ್ನು ಪೂರೈಸುತ್ತಿದೆ ಅಥವಾ ತಲುಪಿಸುತ್ತಿದೆ ಎಂದರೆ ಅದು −vi ಆಗಿದೆ ಆದ್ದರಿಂದ ಒಂದು ಅಂಶದ ಧನಾತ್ಮಕ ಟರ್ಮಿನಲ್ ಮೂಲಕ ವಿದ್ಯುತ್ ಪ್ರವೇಶಿಸಿದಾಗ ನಾನು ಹೇಳಿದ ನಿಷ್ಕ್ರಿಯ ಚಿಹ್ನೆ ಕನ್ವೆನ್ಷನ್ ತೃಪ್ತಿಗೊಂಡಿದೆ ಮತ್ತು p vi ಹೂವರ್ ವಿದ್ಯುತ್ ಋಣಾತ್ಮಕ ಟರ್ಮಿನಲ್ ಮೂಲಕ ಪ್ರವೇಶಿಸಿದರೆ ನಂತರ p −vi ಇದರರ್ಥ ರೇಖಾಚಿತ್ರವನ್ನು ಬೇರೆ ರೀತಿಯಲ್ಲಿ ನೋಡಿದರೆ ಅದು ಇಲ್ಲಿ ಋಣಾತ್ಮಕ ಟರ್ಮಿನಲ್ ಮೂಲಕ ವಿದ್ಯುತ್ ಪ್ರವೇಶಿಸುತ್ತಿದೆ ಎಂದು ನಾನು ಭಾವಿಸುತ್ತೇನೆ ಅದು ಇನ್ನೊಂದು ಮಾರ್ಗವೆಂದರೆ ಧನಾತ್ಮಕ ಟರ್ಮಿನಲ್ ಮೂಲಕ ವಿದ್ಯುತ್ ಪ್ರವೇಶಿಸುವುದು i ಆಗಿದೆ ಆದ್ದರಿಂದ p vi ವಿದ್ಯುತ್ ಪ್ರವೇಶಿಸುವುದು ಋಣಾತ್ಮಕ ಟರ್ಮಿನಲ್ ಆಗಿದೆ p −vi ಇಲ್ಲದಿದ್ದರೆ ಧನಾತ್ಮಕ ಟರ್ಮಿನಲ್ ಮೂಲಕ ವಿದ್ಯುತ್ ಪ್ರವೇಶಿಸುವುದು ಅಥವಾ ಋಣಾತ್ಮಕ ಟರ್ಮಿನಲ್ ಮೂಲಕ ಬಿಡುವುದು ಧನಾತ್ಮಕ ಟರ್ಮಿನಲ್ ಮೂಲಕ ವಿದ್ಯುತ್ ಪ್ರವೇಶಿಸುವುದು ಸುಲಭವಾದ ಮಾರ್ಗವಾಗಿದೆ ಆದ್ದರಿಂದ ಇದು vi ಋಣಾತ್ಮಕ ಟರ್ಮಿನಲ್ ಮೂಲಕ ವಿದ್ಯುತ್ ಧನಾತ್ಮಕ ಟರ್ಮಿನಲ್ ಅಂಶದ ಮೂಲಕ ವಿದ್ಯುತ್ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಋಣಾತ್ಮಕ ಟರ್ಮಿನಲ್ ಅಂಶದ ಮೂಲಕ ವಿದ್ಯುತ್ ಶಕ್ತಿಯನ್ನು ಪೂರೈಸುತ್ತಿದೆ ಅಥವಾ ತಲುಪಿಸುತ್ತಿದೆ ಇದು ಅಗತ್ಯವೆಂದು ನಾನು ಅರ್ಥಮಾಡಿಕೊಂಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಸಾಮಾನ್ಯವಾಗಿ ವಿದ್ಯುತ್ ಹೀರಿಕೊಳ್ಳುತ್ತದೆ ವಿದ್ಯುತ್ ಸರಬರಾಜು ಎಂದು ಬರೆಯಬಹುದು ಅದೇ ಪರಿಕಲ್ಪನೆಯು I12 − I21 V12 − V21 ಅನ್ನು ಇದೇ ರೀತಿಯಲ್ಲಿ ಬರೆಯಬಹುದು ವಿದ್ಯುತ್ ಹೀರಿಕೊಳ್ಳುತ್ತದೆ − ವಿದ್ಯುತ್ ಸರಬರಾಜು ಏಕೆಂದರೆ ವಿದ್ಯುತ್ ಸಮತೋಲನ ಅಥವಾ ಶಕ್ತಿಯ ಸಮತೋಲನವು ಈಗ ಸಮನಾಗಿರುತ್ತದೆ ಈಗ ಆ ರೇಖಾಚಿತ್ರವನ್ನು ಒಂದು ಪಾಯಿಂಟ್ನಲ್ಲಿ ನೋಡಿ ಅದು ಹೀರಿಕೊಳ್ಳುವ ಶಕ್ತಿಯೊಂದಿಗೆ ಅಂಶದ 2 ಪ್ರಕರಣಗಳನ್ನು ತೋರಿಸುತ್ತದೆ ಅದನ್ನು ಇಲ್ಲಿ ನೋಡಿದರೆ ವಿದ್ಯುತ್ ಪ್ರವೇಶ ಕ್ಷಮಿಸಿ ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುವ ವಿದ್ಯುತ್ ಇದು ಮತ್ತು ಇದು 5 ವೋಲ್ಟ್ ಆದ್ದರಿಂದ ಶಕ್ತಿ ಏನು v 5 ವೋಲ್ಟ್ ಮತ್ತು I 4 ಆಂಪಿಯರ್ ಆದ್ದರಿಂದ ಶಕ್ತಿಯು 5 4 ಆಗಿರುತ್ತದೆ ಆದ್ದರಿಂದ 20 ವ್ಯಾಟ್ ಏಕೆಂದರೆ ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುವ ವಿದ್ಯುತ್ ಒಂದೇ ರೀತಿಯ ನೋಟವನ್ನು ನೀಡುತ್ತದೆ ಇದನ್ನು ಈಗ ಇದು ಇದು ಮಾಡಲಾಗಿದೆ ಮತ್ತು ಇದು ಇಲ್ಲಿ ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಆದರೆ ಇಲ್ಲಿ ಸಹ ನೀವು ಆ ವಿದ್ಯುತನ್ನು ಧನಾತ್ಮಕ ಟರ್ಮಿನಲ್ ಮೂಲಕ ಪ್ರವೇಶಿಸುತ್ತಿರುವುದನ್ನು ನೋಡಿದರೆ ವಿದ್ಯುತ್ ಈ ರೀತಿ ಹೋಗುತ್ತದೆ ಮತ್ತು ಈ ರೀತಿ ಹೋಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ನಿಲ್ಲಿ ಆದ್ದರಿಂದ ಈ ಸಂದರ್ಭದಲ್ಲಿ ಇದು i 4 ಆಂಪಿಯರ್ ಆಗಿದೆ ಆದ್ದರಿಂದ ವಿದ್ಯುತ್ ಈ ರೀತಿ ಹೋಗುವುದು ಈ ರೀತಿ ಹೋಗುವುದು ಈ ರೀತಿ ಹೋಗುವುದು 4 ಆಂಪಿಯರ್ ಆಗಿದೆ ಆದ್ದರಿಂದ ಧನಾತ್ಮಕ ಟರ್ಮಿನಲ್ ಮೂಲಕ ವಿದ್ಯುತ್ ಪ್ರವೇಶಿಸುವುದು ಮತ್ತು ಈ ಸಂದರ್ಭದಲ್ಲಿ ಧನಾತ್ಮಕ ಟರ್ಮಿನಲ್ ಮೂಲಕ ವಿದ್ಯುತ್ ಈ ರೀತಿ ಹೋಗುವುದು ಈ ರೀತಿ ಹೋಗುವುದು 4 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ಅಂತಿಮವಾಗಿ ಧನಾತ್ಮಕ ಟರ್ಮಿನಲ್ ಮೂಲಕ ವಿದ್ಯುತ್ ಪ್ರವೇಶಿಸುವ ಎರಡೂ ಪ್ರಕರಣಗಳು ಆದರೆ ಇಲ್ಲಿ ಅದು 1 2ಆಗಿದೆ ಇಲ್ಲಿ ಸಹ 1 2 ಆದರೆ ಇದು ನಲ್ಲಿದೆ ಇದು ನಲ್ಲಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸಹ p 5 4 ಆದ್ದರಿಂದ ಅಂದರೆ ಅದನ್ನು 20 ವ್ಯಾಟ್ ಎಂದು ಕರೆಯುವುದು ಆದ್ದರಿಂದ ಎರಡೂ ಪ್ರಕರಣಗಳ ಅಂಶವು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಎರಡೂ ಸರ್ಕ್ಯೂಟ್ಗಳು ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ಎಂದು ಅನ್ವಯಿಸುತ್ತವೆ ಆದ್ದರಿಂದ ಎರಡನ್ನೂ ಕರೆಯುವ ಸರ್ಕ್ಯೂಟ್ ವಾಸ್ತವವಾಗಿ ಎರಡೂ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ಆದ್ದರಿಂದ ಇದನ್ನು ಅರ್ಥಮಾಡಿಕೊಂಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಎರಡೂ ಸರ್ಕ್ಯೂಟ್ ಇದು p 20 ವ್ಯಾಟ್ 5 4 ಇಲ್ಲಿ 20 ಮಾತ್ರ ಆ ಧನಾತ್ಮಕ ಟರ್ಮಿನಲ್ ಮೂಲಕ ವಿದ್ಯುತ್ ಪ್ರವೇಶಿಸುವುದನ್ನು ನೋಡಿ ನಾನು ಈ ರೀತಿ ಹೋಗುತ್ತೇನೆ ಆದ್ದರಿಂದ ಈಗ ಸ್ವಲ್ಪ ಇದನ್ನು ಅರ್ಥಮಾಡಿಕೊಳ್ಳಬೇಕು ಅನಂತರ ನಂತರದ ಹಂತಗಳಿಗೆ ವಿಷಯಗಳು ಸುಲಭವಾಗುತ್ತವೆ ವಿದ್ಯುತ್ ಪೂರೈಕೆಯೊಂದಿಗೆ ಒಂದು ಅಂಶದ 2 ಪ್ರಕರಣಗಳನ್ನು ನೋಡಿದರೆ ಈಗ ಇದು ಒಂದು ಈ ಸಂದರ್ಭದಲ್ಲಿ ಋಣಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುವ ವಿದ್ಯುತ್ ನೋಡಿದರೆ ನಾನು ಇದನ್ನು ಈ ರೀತಿ ಮಾಡುತ್ತೇನೆ ಇದು 4 ಆಂಪಿಯರ್ ಆದ್ದರಿಂದ ವಿದ್ಯುತ್ ಈ ರೀತಿ ಹೋಗುತ್ತದೆ ಆದ್ದರಿಂದ ಈ ನಿರ್ದೇಶನವನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ವಿದ್ಯುತ್ ಋಣಾತ್ಮಕ ಟರ್ಮಿನಲ್ ಮೂಲಕ ಪ್ರವೇಶಿಸುತ್ತಿದೆ ಆದ್ದರಿಂದ ಇದನ್ನು ನಕಾರಾತ್ಮಕವಾಗಿ ತೆಗೆದುಕೊಳ್ಳಬೇಕು ಆದ್ದರಿಂದ p −4 5 ಆದ್ದರಿಂದ 20 ವ್ಯಾಟ್ ಅಂದರೆ ಈ ಅಂಶವು ನಿಜವಾಗಿ ಶಕ್ತಿಯನ್ನು ಪೂರೈಸುತ್ತಿದೆ ಅದೇ ರೀತಿ ಇಲ್ಲಿ ವಿದ್ಯುತ್ ಋಣಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಆದ್ದರಿಂದ ಇದು ಈ ರೀತಿ ನಡೆಯುತ್ತಿದೆ ಆದ್ದರಿಂದ ವಿದ್ಯುತ್ ಋಣಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತೀದೆ ಇಲ್ಲಿಯೂ ಸಹ − ಇದೆ ಆದ್ದರಿಂದ ಇದು −4 5 ಆಗಿರುತ್ತದೆ ಆದ್ದರಿಂದ −20 ವ್ಯಾಟ್ ಅಂದರೆ ಶಕ್ತಿ ನಕಾರಾತ್ಮಕವಾಗಿರುತ್ತದೆ ಆದ್ದರಿಂದ ಈ ಅಂಶವು p ಅನ್ನು ಪೂರೈಸುತ್ತಿದೆ ಆದ್ದರಿಂದ ಇದನ್ನು ವಾಸ್ತವವಾಗಿ −20 ವ್ಯಾಟ್ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಈಗ ಯಾವುದೇ ವಿದ್ಯುತ್ ಸರ್ಕ್ಯೂಟ್ಗಾಗಿ ಶಕ್ತಿಯ ಸಂರಕ್ಷಣೆಯ ನಿಯಮವನ್ನು ಪಾಲಿಸಬೇಕು ಈ ಕಾರಣಕ್ಕಾಗಿ ಯಾವುದೇ ಕ್ಷಣದಲ್ಲಿ ನೀವು ಅದನ್ನು ಓದಬಹುದು ಎಂದು ನಾನು ಭಾವಿಸುತ್ತೇನೆ ಈ ಕಾರಣಕ್ಕಾಗಿ ಯಾವುದೇ ಸಮಯದಲ್ಲಿ ಅದನ್ನು ಪಾಲಿಸಬೇಕು ಸರ್ಕ್ಯೂಟ್ನಲ್ಲಿನ ಬೀಜಗಣಿತದ ಮೊತ್ತ 0 ಆಗಿರಬೇಕು ಆದ್ದರಿಂದ ನಾವು ಬರೆಯಬಹುದು ಸಾಮಾನ್ಯವಾಗಿ ಸಿಗ್ಮಾ ಪವರ್ 0 p 0 ಅಂದರೆ ಸರ್ಕ್ಯೂಟ್ನಲ್ಲಿ ಅನೇಕ ವೋಲ್ಟೇಜ್ ಮೂಲಗಳು ಮತ್ತು ಅನೇಕ ವಿದ್ಯುತ್ ಅಂಶಗಳು ಇರಬಹುದು ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ವಿದ್ಯುತ್ ವಿತರಿಸಲ್ಪಡುತ್ತದೆ ಮತ್ತು ಶಕ್ತಿಯನ್ನು ಹೀರಿಕೊಳ್ಳಲಾಗುತ್ತದೆ ಆದ್ದರಿಂದ ಒಟ್ಟು ವಿದ್ಯುತ್ ವಿತರಿಸಲಾಗಿದೆ ಮತ್ತು ಒಟ್ಟು ಅಥವಾ ಬೇರೆ ರೀತಿಯಲ್ಲಿ ನಾನು ಆ ಶಕ್ತಿಯನ್ನು ವಿತರಿಸಬಹುದು ವಿದ್ಯುತ್ ವಿತರಿಸಲಾಗಿದೆ ಅಥವಾ ಸರಬರಾಜು ಮಾಡಿದ ಶಕ್ತಿಯನ್ನು ಹೀರಿಕೊಳ್ಳಬಹುದು 0 ಆದ್ದರಿಂದ ಶಕ್ತಿಯ ವಿಷಯದಲ್ಲಿ ಸಹ ಆ ಸಿಗ್ಮಾ p 0 ಇದರರ್ಥ ಎಲ್ಲಾ ಶಕ್ತಿಯ ಸಂಕಲನ ಅಥವಾ ನಂತರ ನೋಡೋಣ ಇದು ಹೇಗೆ ಇದನ್ನು ಏನು ಕರೆಯುತ್ತದೆ ವಿದ್ಯುತ್ ವಿತರಿಸಲ್ಪಟ್ಟಿದೆ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಇದನ್ನು ನಂತರ ನೋಡೋಣ ಆದ್ದರಿಂದ ಇದು ಸಿಗ್ಮಾ ಸಾಮಾನ್ಯ ಸಂಕಲನ 0 ಆದ್ದರಿಂದ ಈ ಸಮೀಕರಣ 1 8ಸರ್ಕ್ಯೂಟ್ಗೆ ಸರಬರಾಜು ಮಾಡಿದ ಒಟ್ಟು ವಿದ್ಯುತ್ ಹೀರಿಕೊಳ್ಳುವ ಒಟ್ಟು ಶಕ್ತಿಯಾಗಿರಬೇಕು ಎಂಬ ಅಂಶವನ್ನು ಖಚಿತಪಡಿಸುತ್ತದೆ ಆದ್ದರಿಂದ ಸಿಗ್ಮಾ p 0 ಬರೆಯುವ ಪರಿಕಲ್ಪನೆ ಇದು ನಾನು ಈ ಉದಾಹರಣೆಯನ್ನು ತೆಗೆದುಕೊಳ್ಳುವುದು ನಂತರ ಕಂಡುಬರುತ್ತದೆ ಈಗ ಸಮಯ t0 ಮತ್ತು t ನಡುವಿನ ಸರ್ಕ್ಯೂಟ್ ಅಂಶದಿಂದ ಸರಬರಾಜು ಮಾಡಲ್ಪಟ್ಟ ಅಥವಾ ಹೀರಿಕೊಳ್ಳುವ ಶಕ್ತಿಯನ್ನು ಲೆಕ್ಕಹಾಕಲು ಈಗ p ಅನ್ನು ಸಂಯೋಜಿಸುತ್ತದೆ ಅಥವಾ ಆದ್ದರಿಂದ ಶಕ್ತಿ dwdt ಆದ್ದರಿಂದ dw ನಾನು ಬರೆಯುತ್ತಿಲ್ಲ ಅರ್ಥಮಾಡಿಕೊಳ್ಳಬಹುದಾಗಿದೆ ಮೊದಲು ನೀವು ಶಕ್ತಿಯನ್ನು ನೋಡಿದ್ದೀರಿ dw dt ಆದ್ದರಿಂದ ಸಂಯೋಜಿಸಿದರೆ dw pdt ಆಗಿರುತ್ತದೆ ಆದ್ದರಿಂದ w ಸಮಯ t 0 ಯಿಂದ tಗೆ pdt ಆದರೆ p vi ಇಲ್ಲಿ ಪರ್ಯಾಯವಾಗಿ p vi ಆದ್ದರಿಂದ ಸಮಯವು t 0 ಯಿಂದ tಗೆ dt ಆಗಿದೆ ಆದ್ದರಿಂದ ಶಕ್ತಿಯು ಕೆಲಸ ಮಾಡುವ ಸಾಮರ್ಥ್ಯವಾಗಿದೆ ಆದ್ದರಿಂದ ಶಕ್ತಿಯನ್ನು ಜೌಲ್ಗಳಲ್ಲಿ ಅಳೆಯಲಾಗುತ್ತದೆ ಆದ್ದರಿಂದ w ಅನ್ನು ಜೌಲ್ನಲ್ಲಿ ಅಳೆಯಲಾಗುತ್ತದೆ ಆದ್ದರಿಂದ ವಿದ್ಯುತ್ ಶಕ್ತಿ ಉಪಯುಕ್ತತೆ ಕಂಪನಿಗಳು ಶಕ್ತಿಯನ್ನು ವ್ಯಾಟ್ ಗಂಟೆ ಅಥವಾ ಕಿಲೋ ವ್ಯಾಟ್ ಗಂಟೆಯಲ್ಲಿ ಅಳೆಯುತ್ತವೆ ಆದ್ದರಿಂದ 1 ವ್ಯಾಟ್ ಗಂಟೆ 3600 ಜೌಲ್ಸ್ ಆದ್ದರಿಂದ ಈ ಕೆಲವು ಉದಾಹರಣೆಗಳಿಗೆ ಹೋಗುವ ಮೊದಲು ನಾನು ಈ ಬಗ್ಗೆ ಆಶಿಸುತ್ತೇನೆ ನೀವು ಮೂಲ ಪರಿಕಲ್ಪನೆಯನ್ನು ವಿದ್ಯುತ್ ವೋಲ್ಟೇಜ್ ಶಕ್ತಿ ಮತ್ತು ನಿಷ್ಕ್ರಿಯ ಚಿಹ್ನೆ ಕನ್ವೆನ್ಷನ್ ಎಂದು ಕರೆಯುವದನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತು ನಂತರ ಅಧಿಕಾರದ ಸಂದರ್ಭದಲ್ಲಿ ನೀವು ಅದನ್ನು ಅಥವಾ ಎಂದು ಕರೆಯುವ ಹೀರಿಕೊಳ್ಳುವ ಅಥವಾ ತಲುಪಿಸುವ ಅದೇ ರೀತಿ ವೋಲ್ಟೇಜ್ನ ಸಂದರ್ಭದಲ್ಲಿ ಯಾವ ಬಿಂದುವು ಪ್ರತಿ ಬಿಂದುವಿಗೆ ಹೋಲಿಸಿದರೆ ಇತರ ಬಿಂದುವಿಗಿಂತ ಹೆಚ್ಚಾಗಿದೆ ಈ ಎಲ್ಲ ವಿಷಯಗಳು ಆಶಾದಾಯಕವಾಗಿ ನೀವು ಅರ್ಥಮಾಡಿಕೊಂಡಿದ್ದೀರಿ ಆದ್ದರಿಂದ ಒಂದು ಗಂಟೆ 3600 ಜೌಲ್ಗಳು ಈಗ ಕೆಲವು ಸರಳ ಉದಾಹರಣೆಗಳಿಗೆ ಬರುತ್ತೇವೆ ಇದು 5524 ಎಲೆಕ್ಟ್ರಾನ್ಗಳಿಂದ ಎಷ್ಟು ಚಾರ್ಜ್ ಅನ್ನು ಪ್ರತಿನಿಧಿಸುತ್ತದೆ ಎಂಬುದಕ್ಕೆ ಇದು ಉದಾಹರಣೆ 1 ಆಗಿದೆ ಆದ್ದರಿಂದ ಪ್ರತಿ ಎಲೆಕ್ಟ್ರಾನ್ಗೆ e −1 602 10 −19 ಕೂಲಂಬ್ ಇದೆ ಇಲ್ಲಿ 5524 ಎಲೆಕ್ಟ್ರಾನ್ಗಳಿವೆ ಎಂದು ನಿಮಗೆ ತಿಳಿದಿದೆ ನಿಮ್ಮಲ್ಲಿ e −1 602 10 −19 ಕೂಲಂಬ್ ಪ್ರತಿ ಎಲೆಕ್ಟ್ರಾನ್ಗೆ ✕ 5524 ಆಗಿರುತ್ತದೆ ಏಕೆಂದರೆ ಎಲೆಕ್ಟ್ರಾನ್ಗೆ ಈ ವಿಷಯವಿದೆ ಅದಕ್ಕಾಗಿಯೇ ನಾವು ಬರೆಯುತ್ತಿದ್ದೇವೆ −1 602 10 −19 ಕೂಲಂಬ್ಗೆ ಪ್ರತಿ ಎಲೆಕ್ಟ್ರಾನ್ಗೆ 5524 ಆದ್ದರಿಂದ ಒಟ್ಟು 8 849 10 −16 ಕೂಲಂಬ್ಗೆ ಆಗಿರುತ್ತದೆ ಇಲ್ಲಿ ಸ್ಕ್ಯಾನಿಂಗ್ಗಾಗಿ ಸ್ವಲ್ಪ ಕತ್ತರಿಸಲಾಗಿದೆ ಆದ್ದರಿಂದ ಇದು ವಾಸ್ತವವಾಗಿ ಕೂಲಂಬ್ ಈಗ ಉದಾಹರಣೆ 2 ಟರ್ಮಿನಲ್ ಅನ್ನು ಪ್ರವೇಶಿಸುವ ಒಟ್ಟು ಚಾರ್ಜ್ ಇದು q 3t sin 2πt ಮಿಲಿ ಕೂಲಂಬ್ ನೀಡಿದ ಪುಟ ಸಂಖ್ಯೆ 17 ಆಗಿದೆ ಆದ್ದರಿಂದ t 0 4 ಸೆಕೆಂಡಿನಲ್ಲಿ ವಿದ್ಯುತ್ ನಿರ್ಧರಿಸಿ ಬಹಳ ಸರಳವಾದ ವಿಷಯ q ನೀಡಲಾಗಿದೆ ಆದ್ದರಿಂದ idqdt ಆದ್ದರಿಂದ ddt 3t sin 2πt ಆದ್ದರಿಂದ ನಾನು ಇದರ ಉತ್ಪನ್ನವನ್ನು ತೆಗೆದುಕೊಂಡರೆ ಆದ್ದರಿಂದ ಇದು i 3 sin 2πt 6π t cos 2π t ಅದು ಮಿಲಿ ಆಂಪಿಯರ್ ಏಕೆಂದರೆ ಅದು ನಿಜವಾಗಿ ಮಿಲಿ ಕೂಲಂಬ್ನಲ್ಲಿದೆ ಆದ್ದರಿಂದ ಅದಕ್ಕಾಗಿಯೇ ನಾನು ಅದನ್ನು ಮಿಲಿ ಆಂಪಿಯರ್ ಬರೆಯುತ್ತಿದ್ದೇನೆ ಆದ್ದರಿಂದ t 0 3 ಸೆಕೆಂಡುಗಳಲ್ಲಿ ಆದ್ದರಿಂದ ಇಲ್ಲಿ t 0 3 ಸೆಕೆಂಡ್ ನಲ್ಲಿ ಇರಿಸಿ ಆದ್ದರಿಂದ ಈ ಸಂದರ್ಭದಲ್ಲಿ i 3 sin 2π0 3 ಮಿಲಿ ಆಂಪಿಯರ್ ಆದ್ದರಿಂದ ಲೆಕ್ಕಾಚಾರ ಮಾಡಿದ ನಂತರ ಇದು t 0 3 ಸೆಕೆಂಡಿನಲ್ಲಿ i 1 106 ಮಿಲಿ ಆಂಪಿಯರ್ ಅನ್ನು ಪಡೆಯುತ್ತದೆ ಆದ್ದರಿಂದ ನಾವು ಇಲ್ಲಿ ತಿಳಿದಿದ್ದೇವೆ ವಾಸ್ತವವಾಗಿ ಇಲ್ಲಿದೆ ಅದು ನೀವು 0 3 ಎಂದು ಕರೆಯಬೇಕು ಏಕೆಂದರೆ ಇಲ್ಲಿ ನಾನು t 0 3 ತೆಗೆದುಕೊಂಡಿದ್ದೇನೆ ಆದ್ದರಿಂದ ಆದರೆ ಬರೆಯುವಾಗ ಇಲ್ಲಿ ನಿಮಗೆ ತಿಳಿದಿದೆ ಇದನ್ನು 0 4 ಮಾಡಲಾಗಿದೆ ಅದು 0 3 ಆಗಿರಬೇಕು ಆದ್ದರಿಂದ ಯಾವುದೇ ಗೊಂದಲಗಳು ಇರಬಾರದು ಆದ್ದರಿಂದ ಇದು ಒಂದು ಪರದೆಯಾಗಿದೆ ಇಲ್ಲಿ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಇದು ನಿಜ ಇದು ನಿಜವಾಗಿ ಹೀಗಿರುತ್ತದೆ ಒಂದು ವಾಸ್ತವವಾಗಿ t 0 ಆದ್ದರಿಂದ ಯಾವುದೇ ಗೊಂದಲಗಳು ಇರಬಾರದು ಆದ್ದರಿಂದ ಅದಕ್ಕಾಗಿಯೇ ಇಲ್ಲಿ t 0 3 ಮಾಡಲಾಗಿದೆ ಆದ್ದರಿಂದ ಮುಂದಿನದು ಉದಾಹರಣೆಗೆ 1 3 ಗಾಗಿ ಒಟ್ಟು ಚಾರ್ಜ್ ಅನ್ನು ನಿರ್ಧರಿಸಿ t 2 ಸೆಕೆಂಡ್ ಮತ್ತು t 4 ಸೆಕೆಂಡುಗಳ ನಡುವೆ ಟರ್ಮಿನಲ್ ಪ್ರವೇಶಿಸುವ ಒಟ್ಟು ಚಾರ್ಜ್ ಅನ್ನು ನಿರ್ಧರಿಸಿ ಆದ್ದರಿಂದ ಟರ್ಮಿನಲ್ ಮೂಲಕ ವಿದ್ಯುತ್ ಹಾದುಹೋಗುವಿಕೆಯನ್ನು i 2 t2 t ಆಂಪಿಯರ್ ಗೆ ನೀಡಲಾಗುತ್ತದೆ i ಅನ್ನು ನೀಡಲಾಗಿದೆ ಮತ್ತು ಸಮಯದ ಅವಧಿಯನ್ನು t 2 ಸೆಕೆಂಡ್ನಿಂದ 4 ಸೆಕೆಂಡ್ಗೆ ನೀಡಲಾಗುತ್ತದೆ ಆದ್ದರಿಂದ i dq dt ನಮಗೆ ತಿಳಿದಿರುವ ಸಮೀಕರಣ 1 2 ಅನ್ನು ಬಳಸುವ ಮೂಲಕ ಆದ್ದರಿಂದ dq idt ಆದ್ದರಿಂದ q ∫ i dt ಆದರೆ ಸಮಯದ ಮಿತಿ t0 ಯಿಂದ t ಆಗಿದೆ ಆದ್ದರಿಂದ ಇದು 1 2 ಸಮೀಕರಣದಿಂದ ಬಂದಿದೆ ಆದ್ದರಿಂದ ಇದನ್ನು t0 ನೀಡಲಾಗಿದೆ t 2 ಸೆಕೆಂಡ್ ಮತ್ತು t 4 ಸೆಕೆಂಡ್ ಆದ್ದರಿಂದ ಇಲ್ಲಿ ವಾಸ್ತವವಾಗಿ t0 2 ಸೆಕೆಂಡ್ ಮತ್ತು t 4 ಸೆಕೆಂಡ್ ಆಗಿದೆ ಆದ್ದರಿಂದ ಇದು 2 t 2 − t dt 2 ರಿಂದ 4 ಕ್ಕೆ ಆದ್ದರಿಂದ ನಾವು ಇದನ್ನು ಸಂಯೋಜಿಸಿದರೆ ಅದು 2 3 t 3 − t 2 2 ಮಿತಿ 2 ರಿಂದ 4 ಆಗಿರುತ್ತದೆ ಸರಳೀಕರಿಸಿದರೆ q 31 33 ಕೂಲಂಬ್ ಪಡೆಯುತ್ತದೆ ಆದ್ದರಿಂದ ಮುಂದಿನ ಉದಾಹರಣೆ 1 4 ಆದ್ದರಿಂದ ಕೊಟ್ಟಿರುವ ಸರ್ಕ್ಯೂಟ್ ಅಂಶಕ್ಕೆ ಚಾರ್ಜ್ ವರ್ಸಸ್ ಸಮಯವನ್ನು 0 ಗಿಂತ ಕಡಿಮೆ t ಗೆ q 0 ಮತ್ತು t 0 ಗೆ q 2 2e 100t ನೀಡಲಾಗುತ್ತದೆ ನೀವು q ಮತ್ತು i ಅನ್ನು ಸಮಯಕ್ಕೆ ವಿರುದ್ಧವಾಗಿ ನಕ್ಷೆ ಬಿಡಿಸಬೇಕು q ಅನ್ನು ಈಗಾಗಲೇ ನೀಡಲಾಗಿದೆ i ಮಾತ್ರ ಅದನ್ನು ಯೋಜಿಸಬೇಕು ಕಂಡುಹಿಡಿಯಬೇಕು ನಂತರ ಎರಡನ್ನೂ ನಕ್ಷೆ ಬಿಡಿಸಬೇಕು ಆದ್ದರಿಂದ ಪರಿಹಾರವು i dq d ಎಂದು ತಿಳಿದಿದೆ ಆದ್ದರಿಂದ 0 ಗಿಂತ ಕಡಿಮೆ ಇರುವ t ಗೆ qt 0 ಅನ್ನು ನೀಡಲಾಗುತ್ತದೆ ಆದ್ದರಿಂದ ವಾಸ್ತವವಾಗಿ 0 ಗಿಂತ ಕಡಿಮೆ ಇರುವ t ಗೆ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುವುದು ಆದ್ದರಿಂದ ವಾಸ್ತವವಾಗಿ ನಾವು ತೆಗೆದುಕೊಂಡಾಗ ಅದು 0 ಗಿಂತ ಕಡಿಮೆಯಿದೆ ಎಂದರೆ ಇದು ಸರ್ಕ್ಯೂಟ್ನ ಹಿಂದಿನ ಇತಿಹಾಸದಂತೆಯೇ ಇದೆ ನಂತರ ಅಸ್ಥಿರವಾಗಿ ನಾವು ಇದನ್ನು ನೋಡಲು ಪ್ರಯತ್ನಿಸುತ್ತೇವೆ ಇದು ಸರ್ಕ್ಯೂಟ್ನ ಹಿಂದಿನ ಇತಿಹಾಸ ಆದ್ದರಿಂದ ಅದಕ್ಕಾಗಿಯೇ ಇದನ್ನು ಗಣಿತಶಾಸ್ತ್ರೀಯವಾಗಿ ಪ್ರತಿನಿಧಿಸಲಾಗುತ್ತದೆ ಅದನ್ನು ನೀವು 0 ಗಿಂತ ಕಡಿಮೆ ಎಂದು ಕರೆಯುತ್ತೀರಿ ಆದ್ದರಿಂದ ಈ ಸಂದರ್ಭದಲ್ಲಿ qt 0 ಆದ್ದರಿಂದ t 0 ಗಿಂತ ಕಡಿಮೆ ಆದ್ದರಿಂದ ಇದು 0 ಮತ್ತು ಯಾವಾಗ q 2 2 e 100 t ವ್ಯುತ್ಪನ್ನ dqt dt ತೆಗೆದುಕೊಳ್ಳಿ ಆದ್ದರಿಂದ ಇಲ್ಲಿ ನೀವು ಹಾಗೆ ಮಾಡಿದರೆ ಅದು 0 ಗಿಂತ ದೊಡ್ಡದಾದ 200 e 100 t ಆಗಿರುತ್ತದೆ ಈಗ ಚಿತ್ರ 2 ರಲ್ಲಿ ತೋರಿಸಿರುವಂತೆ q ಮತ್ತು i ನ ನಕ್ಷೆ ಇದು q ನ ನಕ್ಷೆ ಈಗಾಗಲೇ ನೀಡಲಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಅಭಿವ್ಯಕ್ತಿಯಲ್ಲಿ t ಹಾಕಿದರೆ ನೀವು t 0 ಅನ್ನು ಹಾಕಿದರೆ ನೀವು ಅಲ್ಲಿ e 0 ಆಗಿರುತ್ತದೆ ಆದ್ದರಿಂದ ವಾಸ್ತವವಾಗಿ 1 ಆದ್ದರಿಂದ 2 2 0 ಆದ್ದರಿಂದ ಗ್ರಾಫ್ 0 ಯಿಂದ ಪ್ರಾರಂಭವಾಗುತ್ತದೆ ಮತ್ತು t ಹೆಚ್ಚುತ್ತಿರುವಾಗ ಅದು ಮಿಲಿ ಸೆಕೆಂಡಿನಲ್ಲಿರುತ್ತದೆ ಆದ್ದರಿಂದ t ಅಂತಿಮವಾಗಿ ಹೆಚ್ಚುತ್ತಿರುವಾಗ ಅದು 2ರ ಸ್ಥಿರ ಸ್ಥಿತಿಗೆ ತಲುಪುತ್ತದೆ t ಹೆಚ್ಚುತ್ತಿರುವಾಗ ಇಲ್ಲಿ t ಎನ್ನುವುದು 0 ಗಿಂತ ದೊಡ್ಡದಾಗಿದೆ ಮತ್ತು t ಹೆಚ್ಚಾಗುತ್ತಿದೆ t ಅನಂತಕ್ಕೆ ಒಲವು ತೋರುತ್ತದೆ ಆದ್ದರಿಂದ ಅಂದರೆ ಈ ಪದವು ಕಣ್ಮರೆಯಾಗುತ್ತದೆ 2 ಮಾತ್ರ ಇರುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಅದು ಸಮೀಪಿಸುತ್ತಿದೆ ಮತ್ತು ಅದು q ಎಂಬುದು ಕೂಲಂಬ್ ಆಗಿದೆ ಅದು 2 ಕೂಲಂಬ್ ಆಗಿದೆ ಮತ್ತು ಅದು t 0 ವಿದ್ಯುತ್ 200 ಆಂಪಿಯರ್ ಆಗಿರುತ್ತದೆ ಏಕೆಂದರೆ t 0 ಆಗ ಈ ಪದವು 1 ಆಗಿರುತ್ತದೆ ಆದ್ದರಿಂದ ಇದು 200 ಆದ್ದರಿಂದ ಇದು 200 ರಿಂದ ಪ್ರಾರಂಭವಾಗುತ್ತಿದೆ ಮತ್ತು t ಹೆಚ್ಚುತ್ತಿರುವಾಗ t ಈ ವಿದ್ಯುತ್ ಹೆಚ್ಚಾಗುತ್ತಿರುವಾಗ ವಾಸ್ತವವಾಗಿ 0 ಕಡೆಗೆ ಸಮೀಪಿಸುತ್ತಿದೆ ಮತ್ತು t ಅನಂತಕ್ಕೆ ಒಲವು ತೋರಿದಾಗ t ಅನಂತಕ್ಕೆ ಹೋಗುತ್ತಿರುವಾಗ ಈ ಪದವು ಅದು 0 ಆಗಿರುತ್ತದೆ ಆದ್ದರಿಂದ ಸ್ಥಿರ ಸ್ಥಿತಿಯಲ್ಲಿ ವಿದ್ಯುತ್ 0 ಆಗಿರುತ್ತದೆ ಆದ್ದರಿಂದ ಇದು ನಕ್ಷೆಯಾಗಿದೆ ಇದು i ವಿರುದ್ಧ ಸಮಯ ಮತ್ತು ಇದು q ವಿರುದ್ಧ ಸಮಯ ಆದ್ದರಿಂದ ಇದು ಚಾರ್ಜ್ನ ನಕ್ಷೆ ಮತ್ತು ಇದು ವಿದ್ಯುತ್ ನಕ್ಷೆ ಆದ್ದರಿಂದ ಮತ್ತೊಂದು ಉದಾಹರಣೆ 1 5 ಒಂದು ಅಂಶದ ಮೂಲಕ ಹರಿಯುವ ವಿದ್ಯುತ್ i 1 ಆಂಪಿಯರ್ t ಎನ್ನುವುದು 0 ಗಿಂತ ದೊಡ್ಡದು ಮತ್ತು t ಎನ್ನುವುದು 1 ಕ್ಕಿಂತ ಕಡಿಮೆ ಮತ್ತು ಎರಡನೆಯ ವಿಷಯವೆಂದರೆ ಇದು 1 ಮತ್ತು ಅದಕ್ಕಿಂತ ಹೆಚ್ಚಿನದಾದ 3 t 2 ಆಂಪಿಯರ್ ಆಗಿದ್ದರೆ ವಿದ್ಯುತ್ 1 ಆಗಿದ್ದರೆ ಸಮಯವು 0 ಮತ್ತು 1 ರ ನಡುವೆ ಇರುತ್ತದೆ ಅದು ವಿದ್ಯುತ್ ಸ್ಥಿರವಾಗಿರುತ್ತದೆ ಮತ್ತು 1 ಕ್ಕಿಂತ ದೊಡ್ಡದಾದಾಗ ಅದು 3 t 2 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ t 0 ಸೆಕೆಂಡ್ನಿಂದ t 2 ಸೆಕೆಂಡ್ಗೆ ಅಂಶವನ್ನು ಪ್ರವೇಶಿಸುವ ಚಾರ್ಜ್ ಅನ್ನು ನೀವು ಕಂಡುಹಿಡಿಯಬೇಕು ಆದ್ದರಿಂದ t 0 ಸೆಕೆಂಡ್ನಿಂದ t 2 ಸೆಕೆಂಡ್ಗಳಿಗೆ ಅಂಶವನ್ನು ಪ್ರವೇಶಿಸುವ ಚಾರ್ಜ್ ಅನ್ನು ಇದು ನಿರ್ಧರಿಸುತ್ತದೆ ಆದ್ದರಿಂದ qt0tidt ನ್ನು ಈಗಷ್ಟೇ ನೋಡಿದ್ದೇವೆ ಎಂದು ನಮಗೆ ತಿಳಿದಿದೆ ಮತ್ತು ನಂತರ 2 ಸಮಯದ ಮಧ್ಯಂತರವಿದೆ t0t1idtt1tidt ಇದು t0 ಮತ್ತು ಇದು t1 t1 ಒಂದು ಸೆಕೆಂಡ್ ಆದ್ದರಿಂದ 0 ಯಿಂದ 1 ಆದ್ದರಿಂದ t0 ಯಿಂದ t1 ಆದ್ದರಿಂದ ಇದು t0 ವಾಸ್ತವವಾಗಿ 0 ಮತ್ತು t 1 ಒಂದು ಸೆಕೆಂಡ್ ಆಗಿದೆ ಇನ್ನೊಂದು t1 ರಿಂದ t ಆದ್ದರಿಂದ t1 ಮತ್ತೆ ಒಂದು ಸೆಕೆಂಡ್ ಇದು ಒಂದು ಮತ್ತು t 2 ಸೆಕೆಂಡ್ ಆದ್ದರಿಂದ ಇದು ನಿಮಗೆ ಅರ್ಥಮಾಡಿಕೊಳ್ಳಬಹುದಾಗಿದೆ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ನಾವು ಈ t0 ಅನ್ನು t ಗೆ ಅರ್ಥಮಾಡಿಕೊಳ್ಳುತ್ತಿರುವಾಗ ನೀವು 2 ಮಧ್ಯಂತರಗಳನ್ನು ಹೊಂದಿದ್ದರೆ ಅದು 0 ಯಿಂದ 1 ಮತ್ತು ಇನ್ನೊಂದು 1 ಕ್ಕಿಂತ ದೊಡ್ಡದಾಗಿದೆ ಆದರೆ ನೀವು 0 ಯಿಂದ 2 ಸೆಕೆಂಡುಗಳ ನಡುವೆ ಕಂಡುಹಿಡಿಯಬೇಕು ಆದ್ದರಿಂದ 0 ಯಿಂದ 1 ಅಂದರೆ t0 0 ಮತ್ತು t1 1 ಮತ್ತು ನಂತರ t1 ರಿಂದ t 1 ರಿಂದ 2 ಸೆಕೆಂಡ್ ಆದ್ದರಿಂದ ಇದನ್ನು 0 ಯಿಂದ 1 i 1 dt ಎಂದು ಬರೆಯಬಹುದು ಇದು ಒಂದು ಆಂಪಿಯರ್ ಅನ್ನು ನೀಡುತ್ತದೆ ಆದ್ದರಿಂದ i ಈ ಸಂದರ್ಭದಲ್ಲಿ ಸಮಯದ ಮಧ್ಯಂತರ 0 ಮತ್ತು 1 ರ ನಡುವೆ i 1 ಆಂಪಿಯರ್ ಆದ್ದರಿಂದ ಇದು 1 dt ಆಗಿರುತ್ತದೆ ಒಂದಕ್ಕಿಂತ ದೊಡ್ಡದಾದಾಗ ಅದು 3 t 2 ಆಗಿರುತ್ತದೆ t1 ರಿಂದ t 1 ರಿಂದ 2 ವರೆಗೆ ಆದರೆ ನೀವು 0 ಮತ್ತು 2 ಸೆಕೆಂಡುಗಳ ನಡುವೆ ಬಯಸುತ್ತೀರಿ ಆದ್ದರಿಂದ 1 ರಿಂದ 2 ಇದು 3t 2 dt ಆಗಿರುತ್ತದೆ ಈ ಸರಳ ವಿಷಯ ಆದರೆ ನಾವು ಇದನ್ನು ಸಂಯೋಜಿಸಿದಾಗ ಮತ್ತು ಪರಿಹರಿಸುವಾಗ ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಅದು q 8 ಕೂಲಂಬ್ ಅನ್ನು ಪಡೆಯುತ್ತದೆ ಇದು ನಿಜವಾಗಿ 8 ಸಿ 8 ಕೂಲಂಬ್ ಆಗಿದೆ ಆದ್ದರಿಂದ ನಿಮ್ಮ ತಿಳುವಳಿಕೆಗಾಗಿ ನಾನು ಮತ್ತೊಮ್ಮೆ ಪುನರಾವರ್ತಿಸುತ್ತೇನೆ ಏಕೆಂದರೆ ಮತ್ತು ನೀವು ಮೊದಲ ವರ್ಷದಲ್ಲಿ ಪ್ರಾರಂಭಿಸಿದರೆ ಅದು 0 ಮತ್ತು ಒಂದರ ನಡುವೆ ಒಂದಾಗಿದೆ ಅದು t0 0 t1 1 ಆದರೆ ನೀವು ಅಂಶವನ್ನು ಪ್ರವೇಶಿಸುವ ಚಾರ್ಜ್ ಅನ್ನು ನಿರ್ಧರಿಸಬೇಕು t 0 ಸೆಕೆಂಡ್ನಿಂದ t 2 ಸೆಕೆಂಡ್ ಆದರೆ ಮೊದಲು ನೀವು ಇದನ್ನು ಪರಿಗಣಿಸಬೇಕು ಏಕೆಂದರೆ 0 ಯಿಂದ 1 ಆದ್ದರಿಂದ ಇದು ಒಂದು ಆಂಪಿಯರ್ ಆಗಿದೆ ಆದ್ದರಿಂದ t0tidt 011dt ವಿದ್ಯುತ್ 1 ಒಂದು ಆಂಪಿಯರ್ ಆಗಿದೆ 011dt ಆದ್ದರಿಂದ ಅದು ಒಂದಕ್ಕಿಂತ ದೊಡ್ಡದಾಗಿದೆ ಅದು 1 ರಿಂದ 2 3t 2 dt ಏಕೆಂದರೆ ಅಭಿವ್ಯಕ್ತಿ 3t 2 dt ಆಗಿರುತ್ತದೆ ಅದು 1 ಕ್ಕಿಂತ ದೊಡ್ಡದಾಗಿದೆ 123t2dt ಅಂದರೆ 3t 2 dt ಇದನ್ನು ಸಂಯೋಜಿಸಿದರೆ ಅದು 1 7 ಆಗಿರುತ್ತದೆ ಆದ್ದರಿಂದ 8 ಕೂಲಂಬ್ ಈ ಸರಳ ವಿಷಯವನ್ನು ಈಗ ಅರ್ಥಮಾಡಿಕೊಂಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಮತ್ತೊಂದು ಉದಾಹರಣೆ ಇದು ವಾಸ್ತವವಾಗಿ ಇಲ್ಲಿ ಪುಟ ಸಂಖ್ಯೆ 19 ಆಗಿದೆ ಆದ್ದರಿಂದ ವಿದ್ಯುತ್ ಶಕ್ತಿಯನ್ನು ನಿಮಿಷಕ್ಕೆ 8 ಕಿಲೋ ಜೌಲ್ ದರದಲ್ಲಿ ಶಾಖಕ್ಕೆ ಪರಿವರ್ತಿಸಲಾಗುತ್ತದೆ ಪ್ರತಿರೋಧಕ ಚಾರ್ಜ್ನಲ್ಲಿ ಪ್ರತಿ ನಿಮಿಷಕ್ಕೆ 300 ಕೂಲಂಬ್ ದರದಲ್ಲಿ ಹರಿಯುತ್ತದೆ ಆದ್ದರಿಂದ ರೆಸಿಸ್ಟರ್ ಟರ್ಮಿನಲ್ನಾದ್ಯಂತ ವೋಲ್ಟೇಜ್ ವ್ಯತ್ಯಾಸವೇನು ಆದ್ದರಿಂದ ವಿದ್ಯುತ್ ಶಕ್ತಿಯನ್ನು ಪ್ರತಿರೋಧಕದಲ್ಲಿ ನಿಮಿಷಕ್ಕೆ 8 ಕಿಲೋ ಜೌಲ್ ದರದಲ್ಲಿ ಶಾಖವಾಗಿ ಪರಿವರ್ತಿಸಲಾಗುತ್ತದೆ ಮತ್ತು ನಿಮಿಷಕ್ಕೆ 300 ಕೂಲಂಬ್ ದರದಲ್ಲಿ ಅದರ ಮೂಲಕ ಹರಿಯುವ ಚಾರ್ಜ್ ಆದ್ದರಿಂದ ರೆಸಿಸ್ಟರ್ ಟರ್ಮಿನಲ್ನಾದ್ಯಂತ ವೋಲ್ಟೇಜ್ ವ್ಯತ್ಯಾಸವೇನು ಆದ್ದರಿಂದ ಈ ಸಂದರ್ಭದಲ್ಲಿ v p i ಅದು ಶಕ್ತಿ ಎಂದು ನಿಮಗೆ ತಿಳಿದಿದೆ ಅಂದರೆ p ಗೆ ನಿಮಿಷಕ್ಕೆ 8 ಕಿಲೋ ಜೌಲ್ ನೀಡಲಾಗುತ್ತದೆ ಆದ್ದರಿಂದ ಇದು 8 103 ಆಗಿದೆ ಆದ್ದರಿಂದ ನಿಮಿಷಕ್ಕೆ 1000 ಜೌಲ್ ಮತ್ತು q ಗೆ ನಿಮಿಷಕ್ಕೆ 300 ಕೂಲಂಬ್ ನೀಡಲಾಗುತ್ತದೆ ಆದ್ದರಿಂದ ಇದು ನಿಮಿಷಕ್ಕೆ 300 ಕೂಲಂಬ್ ಆಗಿದೆ ಆದ್ದರಿಂದ ಅದು ಪ್ರತಿ ಕೂಲಂಬ್ಗೆ 26 67 ಜೌಲ್ ಆಗಿದೆ ಅದು ಪ್ರತಿ ಕೂಲಂಬ್ಗೆ ಜೌಲ್ ವೋಲ್ಟೇಜ್ ಆದ್ದರಿಂದ v 26 67 ವೋಲ್ಟ್ ಆದ್ದರಿಂದ ಮತ್ತು ಇನ್ನೊಂದು ವಿಷಯವೆಂದರೆ ಶಕ್ತಿಯ ಮೂಲವು ದೀಪದ ಮೂಲಕ ಹರಿಯಲು 6 ಸೆಕೆಂಡಿಗೆ 4 ಆಂಪಿಯರ್ ಸ್ಥಿರ ವಿದ್ಯುತ್ ಅನ್ನು ಒತ್ತಾಯಿಸುತ್ತದೆ 4 ಕಿಲೋ ಜೌಲ್ ಅನ್ನು ಬೆಳಕಿನ ರೂಪದಲ್ಲಿ ಮತ್ತು ಶಾಖ ಶಕ್ತಿಯಿಂದ ನೀಡಿದರೆ ದೀಪದಾದ್ಯಂತ ವೋಲ್ಟೇಜ್ ಡ್ರಾಪ್ ಅನ್ನು ನಿರ್ಧರಿಸಿ ಆದ್ದರಿಂದ ಶಕ್ತಿಯ ಮೂಲವು 6 ಸೆಕೆಂಡಿಗೆ 4 ಆಂಪಿಯರ್ನ ಸ್ಥಿರ ವಿದ್ಯುತ್ ಅನ್ನು ದೀಪದ ಮೂಲಕ ಹರಿಯುವಂತೆ ಒತ್ತಾಯಿಸುತ್ತದೆ ಎಂದು ಅದು ಹೇಳುತ್ತಿದೆ 4 ಕಿಲೋ ಜೌಲ್ ಅನ್ನು ಬೆಳಕು ಮತ್ತು ಶಾಖ ಶಕ್ತಿಯ ರೂಪದಲ್ಲಿ ನೀಡಿದರೆ ದೀಪದಾದ್ಯಂತ ವೋಲ್ಟೇಜ್ ಡ್ರಾಪ್ ಅನ್ನು ನಿರ್ಧರಿಸಿ ಆದ್ದರಿಂದ ಒಟ್ಟು ಚಾರ್ಜ್ q ಎಂಬುದು i dq dt ಎಂದು ತಿಳಿದಿದೆ ಆದ್ದರಿಂದ ಸಾಮಾನ್ಯವಾಗಿ dq i dt ಎಂದು ಬರೆಯಬಹುದು ಆದ್ದರಿಂದ ಇಲ್ಲಿ ಡೆಲ್ಟಾ q i dt ಬರೆಯುತ್ತಿದ್ದೇವೆ ಆದ್ದರಿಂದ ಡೆಲ್ಟಾ q ಆದ್ದರಿಂದ i ಗೆ 4 ಆಂಪಿಯರ್ ನೀಡಲಾಗುತ್ತದೆ ಈ 4 ಆಂಪಿಯರ್ ಸ್ಥಿರವಾಗಿರುತ್ತದೆ ಮತ್ತು ಸಮಯ t 6 ಸೆಕೆಂಡ್ ಆಗಿದೆ ಆದ್ದರಿಂದ ಡೆಲ್ಟಾ t 6 ಸೆಕೆಂಡ್ ಆದ್ದರಿಂದ 4 6 ಅಂದರೆ 24 ಕೂಲಂಬ್ ಆದ್ದರಿಂದ ಮತ್ತು ವೋಲ್ಟೇಜ್ ಡ್ರಾಪ್ ವೋಲ್ಟೇಜ್ ನಮಗೆ ತಿಳಿದಿದೆ ಆ ಸಂಭಾವ್ಯ ವ್ಯತ್ಯಾಸ dw dq ಆದ್ದರಿಂದ ಇಲ್ಲಿ ನಾವು ಡೆಲ್ಟಾ q ನಿಂದ v ಡೆಲ್ಟಾ w ಗಾಗಿ ಬರೆಯುತ್ತಿದ್ದೇವೆ ಆದ್ದರಿಂದ ಇದಕ್ಕೆ 4 ಕಿಲೋ ಜೌಲ್ ನೀಡಲಾಗುತ್ತದೆ ಆದ್ದರಿಂದ 410324 ಆದ್ದರಿಂದ ಇದು 166 67 ವೋಲ್ಟ್ ಆಗಿದೆ ಈಗ 1 8 ಧನಾತ್ಮಕ ಟರ್ಮಿನಲ್ ಪ್ರವೇಶಿಸುವ ವಿದ್ಯುತ್ i 4 cos 100πt ಆಂಪಿಯರ್ ಆಗಿದ್ದರೆ t 4 ಮಿಲಿಸೆಕೆಂಡಿನಲ್ಲಿ ಒಂದು ಅಂಶಕ್ಕೆ ತಲುಪಿಸುವ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ ಆದ್ದರಿಂದ ಮತ್ತು ವೋಲ್ಟೇಜ್ ಅನ್ನು v 3i ಒಂದು ಅಭಿವ್ಯಕ್ತಿ ಇನ್ನೊಂದಕ್ಕೆ v 3 di dt ನೀಡಲಾಗುತ್ತದೆ ಆದ್ದರಿಂದ ಒಂದು ಅಂಶಕ್ಕೆ ತಲುಪಿಸುವ ಶಕ್ತಿಯನ್ನು t 4 ಮಿಲಿಸೆಕೆಂಡ್ನಲ್ಲಿ ಲೆಕ್ಕಾಚಾರ ಮಾಡಿ ಅದರ ಧನಾತ್ಮಕ ಟರ್ಮಿನಲ್ಗೆ ಪ್ರವೇಶಿಸುವ ವಿದ್ಯುತ್ i 4 cos100πt ಆಂಪಿಯರ್ ಮತ್ತು ವೋಲ್ಟೇಜ್ v 3i ಮತ್ತು v 3 di dt ಆಗಿದ್ದರೆ ಆದ್ದರಿಂದ ಪರಿಹಾರವು ಸರಳವಾಗಿದೆ v 3i ಆದ್ದರಿಂದ 3 4 cos 100πt ಆದ್ದರಿಂದ 12 cos 100πt ಆದ್ದರಿಂದ ಶಕ್ತಿಯು p vi ನಾವು ಸಾಮಾನ್ಯವಾಗಿ ಆವರಿಸುತ್ತಿರುವ ಒಂದು ವಿಷಯವನ್ನು ಕೇಳಿ ಇದು ಡಿಸಿ ಡಿಸಿ ಸರ್ಕ್ಯೂಟ್ ಡಿಸಿ ಸಂಕೇತಗಳು ಆದರೆ ಸೈನ್ ಕೊಸೈನ್ ಕ್ರಿಯೆಯ ಒಂದು ಅಥವಾ ಎರಡು ಸರಳ ಉದಾಹರಣೆ ತೆಗೆದುಕೊಳ್ಳಲಾಗಿದೆ ಮತ್ತು ಸೈನ್ ಕೊಸೈನ್ ವಿಷಯದಲ್ಲಿ ವಿವರಿಸಲಾಗಿದೆ ಮತ್ತು ಏಕ ಹಂತದ ಶಕ್ತಿ ಅಥವಾ 3 ಹಂತದ ಶಕ್ತಿ ಎಸಿ ಸರ್ಕ್ಯೂಟ್ ಬಂದಾಗ ಬರುತ್ತದೆ ಇಲ್ಲಿ ನಿಮಗೆ ಸಮಯದ ಕಾರ್ಯ ಶಕ್ತಿ ಮತ್ತು ಈ ವಿಷಯ ತಿಳಿದಿದೆ ಎಂಬ ಭಾವನೆಯನ್ನು ನೀಡಲು ಆದರೆ ನಂತರ ಏಕ ಹಂತದ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಗಣನೆಯು ವಿಭಿನ್ನವಾಗಿರುತ್ತದೆ ಮತ್ತು 3 ಹಂತವು ಆಸಕ್ತಿದಾಯಕ ಸಂಗತಿಯಾಗಿದೆ ಎಂದು ನೋಡಬಹುದು ಆದರೆ ಇಲ್ಲಿ ಇದು ಸರಳವಾಗಿದೆ ಇದು ನಿಮಗೆ ಸಮಯದ ಭಾವನೆಯ ದೃಷ್ಟಿಯಿಂದ ನೀಡಲಾಗುತ್ತದೆ ಆದರೆ ಇದು ಕೇವಲ ಸ್ವಲ್ಪ ಶಕ್ತಿಯ ಶಕ್ತಿಯನ್ನು ಮೂಲ ಪರಿಕಲ್ಪನೆಯನ್ನು ತಿಳಿದುಕೊಳ್ಳುವುದು ಆದ್ದರಿಂದ p ನೀವು vi ಮಾಡಿದರೆ ನೀವು ಈ 2 ಅನ್ನು ಗುಣಿಸಿದರೆ ಅದು ಅಭಿವ್ಯಕ್ತಿಯಾಗಿರುತ್ತದೆ ಅದು 48 cos2 100πt ಆಗಿರುತ್ತದೆ ಆದರೆ t 4 ಮಿಲಿಸೆಕೆಂಡ್ ಆಗಿದ್ದರೆ ಅಂದರೆ ಇಲ್ಲಿ 4 10 3 ಸೆಕೆಂಡ್ ಇಲ್ಲಿ ಪರ್ಯಾಯವಾಗಿ t 4 ಮಿಲಿಸೆಕೆಂಡ್ ನಂತರ p 48 cos 2 ಅದರ ಒಳಗೆ ಏನಿದ್ದರೂ ನೀವು p 4 603 ವ್ಯಾಟ್ ಪಡೆಯುತ್ತೀರಿ ಈಗ ಮತ್ತೊಂದು ವಿಷಯವನ್ನು v 3 di dt ಎಂದು ನೀಡಲಾಗಿದೆ ಆದ್ದರಿಂದ ಇದು 3 d dt i ಗೆ 4 cos 100πt ಅಭಿವ್ಯಕ್ತಿ ನೀಡಲಾಗುತ್ತದೆ ಆದ್ದರಿಂದ ಇಲ್ಲಿ ಅದು i 4 cos 100πt ಆಗಿದೆ v ವ್ಯುತ್ಪನ್ನ 1200 π sin 100πt ತೆಗೆದುಕೊಳ್ಳಿ ಆದ್ದರಿಂದ p v i ಆದ್ದರಿಂದ ಇದು v ಮತ್ತು ಇದು i 4 cos 100πt ನ ಅಭಿವ್ಯಕ್ತಿ ಗುಣಿಸಿ ಮತ್ತು ನಾವು p 2400π sin 200πt ಅನ್ನು ಪಡೆಯುತ್ತೇವೆ t 4 ಮಿಲಿಸೆಕೆಂಡಿನಲ್ಲಿ ಇಲ್ಲಿ ಇರಿಸಿ t 4 10 3 ಇದನ್ನು ಇಲ್ಲಿ ಇರಿಸಿ ಅದು p 4431 8 ವ್ಯಾಟ್ ಎಂದು ಸಿಗುತ್ತದೆ 4 4318 ಕಿಲೋವ್ಯಾಟ್ ಆಗಿದೆ ಆದ್ದರಿಂದ ಇದಕ್ಕೆ ಇನ್ನೂ ಕೆಲವು ಉದಾಹರಣೆಗಳಿವೆ ನಾವು ನಂತರ ನೋಡೋಣ ಆದ್ದರಿಂದ ಇದು ನಿಮಗೆ ಸ್ವಲ್ಪ ಭಾವನೆಯನ್ನು ನೀಡುತ್ತದೆ ಆದರೆ ವಿದ್ಯುತ್ ಮತ್ತು ವೋಲ್ಟೇಜ್ನ ಸಮಯದ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ಆದರ ಸಾರ್ವಕಾಲಿಕ ವ್ಯತ್ಯಾಸದ ಇತರ ವಿಷಯಗಳು ನಾವು ಏಕ ಹಂತದ ವಿಷಯಕ್ಕಾಗಿ ನೋಡುತ್ತೇವೆ ಆದರೆ ಇದು ಕೇವಲ ಮೊದಲನೆಯದು ನಿಮಗೆ ಡಿಸಿ ಸರ್ಕ್ಯೂಟ್ ಮೂಲಭೂತ ಪರಿಕಲ್ಪನೆ ನಂತರ ಮೂಲ ಕಾನೂನುಗಳು ಮೂಲ ಪ್ರಮೇಯಗಳು ಅಸ್ಥಿರ ಅಥವಾ ಮೊದಲ ಕ್ರಮಾಂಕ ಸರ್ಕ್ಯೂಟ್ ಮಾತ್ರ ಮತ್ತು ಮುಂದಿನದು ಪವರ್ ಕಟ್ ವಿದ್ಯುತ್ ಆಗಿದ್ದು ಸಮಯಕ್ಕೆ ತೆಗೆದುಕೊಂಡರೆ ನಾವು ಆರಂಭದಲ್ಲಿ ಸ್ವಲ್ಪ ಪರಿಮಳವನ್ನು ನೀಡುತ್ತೇವೆ